ಆದ್ದರಿಂದ ಈಗ ನಾವು ಈ ಸಮೀಕರಣವನ್ನು ಹೇಗೆ ವಿವೇಚಿಸಬೇಕು ಎಂದು ನೋಡೋಣ ಈಗ ನಾವು ಅದನ್ನು ಪಡೆದುಕೊಂಡಿದ್ದೇವೆ ಮತ್ತು ಅದನ್ನು ಸರಿಪಡಿಸುತ್ತೇವೆ ಆದ್ದರಿಂದ ಪ್ರತ್ಯೇಕಿಸುವಿಕೆಗೆವಿವೇಚನೆಗಾಗಿ ನಾವು ಈಗಾಗಲೇ ನೋಡಿದಂತೆಯೆ ಮೊದಲನೆಯದು ಅದನ್ನು ಸರಿಯಾದ ಅಂಶಗಳಾಗಿ ವಿಭಜಿಸುವುದನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇದು ಅಂಶಗಳಾಗಿ ವಿಭಜನೆಯಾಗುತ್ತಿದೆ ಅದಕ್ಕಾಗಿ ನಾವು ಬಳಸಿದ ಹಳೆಯ ಪದವು ವಿಭಾಗಗಳು ಆದ್ದರಿಂದ ಆದರೆ ನಾವು ಈಗ ಅವುಗಳನ್ನು ಅಂಶಗಳು ಎಂದು ಕರೆಯುತ್ತಿದ್ದೇವೆ 1ಡಿ ಯಲ್ಲಿ ನಾವು ಅವುಗಳನ್ನು ವಿಭಾಗಗಳು ಎಂದು ಕರೆಯಬಹುದು 2ಡಿ ಯಲ್ಲಿ ನಾವು ಅವುಗಳನ್ನು ಅಂಶಗಳೆಂದು ಕರೆಯುತ್ತೇವೆ ಆದರೆ ಡೊಮೇನ್ ಅನ್ನು ಸ್ವಲ್ಪ ಕಡಿಮೆ ತ್ರಿಕೋನಗಳು ಅಥವಾ ಚೌಕಗಳಾಗಿ ವಿಭಜಿಸುವ ಕ್ರಿಯೆ ಅಥವಾ ಟೆಸ್ಸೆಲೇಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು ನೀವು ಕೇಳುವ ಇನ್ನೊಂದು ಪದ ಆದ್ದರಿಂದ ಒಡೆಯುವುದು ಒಂದು ರೀತಿಯ ಆಡುಮಾತಿನ ಪದವಾಗಿದೆ ಸಾಹಿತ್ಯದಲ್ಲಿ ನೀವು ನೋಡುವ ಹೆಚ್ಚು ತಾಂತ್ರಿಕ ಪದವೆಂದರೆ ಡೊಮೇನ್ನ ಟೆಸ್ಸೆಲೇಷನ್ ಆದ್ದರಿಂದ 1ಡಿ ಯಲ್ಲಿ ನಾವು ಏನು ಮಾಡಬೇಕೆಂದು ಈಗಾಗಲೇ ತಿಳಿದಿದ್ದೇವೆ ಅದನ್ನು ಭಾಗಗಳಾಗಿ ವಿಭಜಿಸಿ ಮತ್ತು ಎರಡನೆಯ ಭಾಗವೆಂದರೆ ನಾವು ಈಗ ಈ ಸಂದರ್ಭದಲ್ಲಿ ಆಧಾರ ಕಾರ್ಯಗಳನ್ನು ಅಥವಾ ಆಕಾರ ಕಾರ್ಯಗಳನ್ನು ಪರಿಚಯಿಸಬೇಕಾಗಿದೆ ಆದ್ದರಿಂದ ನಾನು ಒಂದು ಸಣ್ಣ ವಿಭಾಗವನ್ನು ಇಲ್ಲಿಯೇ ತೆಗೆದುಕೊಂಡರೆ ಮೂಲ ಕಾರ್ಯಗಳ ಪ್ರಕಾರ ಏನು ಮಾಡಬೇಕೆಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಇದು ಕೆಲವು ಅಂಶ ಈ ಅಂಶದ ಎರಡು ನೋಡ್ಗಳು ಇಲ್ಲಿವೆ ಜಾಗತಿಕ ಅಪರಿಚಿತರು ಇದರ ಮೇಲೆ U1 ಮತ್ತು U2 ಎಂದು ಹೇಳೋಣ ಮತ್ತು ನಾವು ಇಲ್ಲಿ U1 ಗಾಗಿ ನೀಡುವ ಸ್ಥಳೀಯ ಹೆಸರು ಏನು ಆದ್ದರಿಂದ ಇದು U 1e ಸರಿ ಮತ್ತು e ಸರಿ ಮತ್ತು ಇದುU 2e ಆಗಿರುತ್ತದೆ ಅದು ಹೌದು ಆದ್ದರಿಂದ ಇಲ್ಲಿ ಇದು ಮತ್ತೆ ಎಡಕ್ಕೆ ಸೂಚಿಸುತ್ತದೆ ಇದು ಇಲ್ಲಿ ಬಲಕ್ಕೆ ಸೂಚಿಸುತ್ತದೆ ಆದ್ದರಿಂದ ನಾನು ಇದನ್ನು ಮತ್ತೆ ಬರೆಯುತ್ತಿದ್ದೇನೆ ಆದ್ದರಿಂದ ನೀವು ಹೊಂದಿರುವ ಈ ಸಂಪ್ರದಾಯಕ್ಕೆ ನೀವು ಬಳಸಿಕೊಳ್ಳುತ್ತೀರಿ ಮತ್ತು ಇದು ಜಾಗತಿಕ ಮಟ್ಟದಲ್ಲಿ ಸರಿ ಆದ್ದರಿಂದ ಇದರೊಂದಿಗೆ ನಾವು ಈಗಾಗಲೇ N1e ಆಧಾರಿತ ಕಾರ್ಯಗಳನ್ನು ಏನು ಚರ್ಚಿಸಿದ್ದೇವೆ N1e ಎಂಬುದು x1 ನಲ್ಲಿ 1 ಮತ್ತು x2 ನಲ್ಲಿ 0 ಆಗಿರುತ್ತದೆ ಹಾಗಾದರೆ ಇದರ ರೂಪ ಏನು ಆದ್ದರಿಂದ ಬೇರೆ ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ ಮತ್ತು ಅದೇ ರೀತಿ N2e x − x1ex2e − x1e x1e x x2e N 2e 0 else ಇದನ್ನು ಒಟ್ಟಿಗೆ ಸೇರಿಸಿದರೆ ನಾನು ಇಲ್ಲಿ ಕಾರ್ಯವನ್ನು ಬರೆಯುತ್ತೇನೆ ಈ U ನ x ನಾನು ಅದನ್ನು ಏನು ಬರೆಯುತ್ತೇನೆ ಇದನ್ನು ಒಟ್ಟಿಗೆ ಸೇರಿಸಿದರೆ ನಾನು ಇಲ್ಲಿ ಕಾರ್ಯವನ್ನು ಬರೆಯುತ್ತೇನೆ ಈ U ನಾನು ಅದನ್ನು ಏನು ಬರೆಯುತ್ತೇನೆ ಆದ್ದರಿಂದ ನಾನು ಇದನ್ನು U1eN 1e U2eN 2e ಎಂದು ಬರೆಯಬಹುದು ಆದರೆ ಈಗ ಎಡಕ್ಕೆ ನೋಡಿ ಈಗ ಎಡಗೈ ಕಡೆಯಲ್ಲಿ ಸ್ವಲ್ಪ ಗಮನ ಕೊಡಿ U ಯಾವುದಕ್ಕಿಂತ ಹೆಚ್ಚಾಗಿರುತ್ತದೆ ಸಂಪೂರ್ಣ ಡೊಮೇನ್ ಹೌದಲ್ಲ ಆದ್ದರಿಂದ ಅಸ್ತಿತ್ವದಲ್ಲಿರುವ ಈ ಸಂಪೂರ್ಣ ಡೊಮೇನ್ ಇಲ್ಲಿಂದ ಇಲ್ಲಿಗೆ ಹೇಳೋಣ ಬಲಭಾಗದಲ್ಲಿರುವ ಪದವು eth ವಿಭಾಗದಲ್ಲಿ ಶೂನ್ಯವಲ್ಲದದ್ದಾಗಿದೆ ಆದ್ದರಿಂದ U ಗಾಗಿ ಸಾಮಾನ್ಯ ಅಭಿವ್ಯಕ್ತಿ ಬರೆಯುವುದು ಹೇಗೆ ವಿದ್ಯಾರ್ಥಿ ಇದರಿಂದ ಗುಣಿಸಿ ಇದರಿಂದ ಗುಣಿಸಿ ವಿದ್ಯಾರ್ಥಿ ಪಲ್ಸ್ ಪಲ್ಸ್ ನ್ನು ನಾವು ಪಲ್ಸ್ ದಿಂದ ಗುಣಿಸಬೇಕಾಗಿಲ್ಲ ಏಕೆಂದರೆ N 1e ಈಗಾಗಲೇ ಅದರೊಳಗೆ ಪಲ್ಸ್ ಕಲ್ಪನೆಯನ್ನು ಹೊಂದಿದೆ ಏಕೆಂದರೆ ನಾನು ವ್ಯಾಖ್ಯಾನದಿಂದ ಅದನ್ನು ಹೊರಗೆ 0 ಮಾಡಿದ್ದೇನೆ ಆದ್ದರಿಂದ N1e ಗಳು ಈಗಾಗಲೇ ಅದರೊಳಗೆ ಪಲ್ಸ್ ನ್ನು ಹೊಂದಿವೆ ಈಗ ನೀವು ನನಗೆ U ಕಾರ್ಯವನ್ನು ನೀಡಬೇಕೆಂದು ನಾನು ಬಯಸುತ್ತೇನೆ ಅಲ್ಲಿ ನಾನು x ನ ಮೌಲ್ಯವನ್ನು ಹಾಕುತ್ತೇನೆ ಮತ್ತು ಅದು ಸರಿಯಾದ ವಿಭಾಗಕ್ಕೆ ಹೋಗುತ್ತದೆ ಮತ್ತು ಅದನ್ನು 2 ಆಕಾರದ ಕಾರ್ಯಗಳ ರೇಖೀಯ ಸಂಯೋಜನೆಯಾಗಿ ನಿರ್ಮಿಸುತ್ತದೆ ಆದ್ದರಿಂದ ಇಲ್ಲಿ ಏನು ಮಾಡಬೇಕಾಗಿದೆ ವಿದ್ಯಾರ್ಥಿ ಸಂಕಲನ ಸಂಕಲನ ನಿಖರವಾಗಿ ಸರಿ ವಿದ್ಯಾರ್ಥಿ ನೋಡ್ಗಳು ನಾನು ಒಟ್ಟಾರೆ ಅಂಶಗಳನ್ನು ಒಟ್ಟುಗೂಡಿಸಬೇಕಾಗಿದೆ ನೋಡ್ ಗಳನ್ನಲ್ಲ ಆದ್ದರಿಂದ ಈ ಸಂಕಲನದಲ್ಲಿನ ಪ್ರತಿಯೊಂದು ಪದವು ಶೂನ್ಯೇತರವಾಗಿರುತ್ತದೆ ಅದು ಅದರಲ್ಲಿ ಒಂದು ಸ್ವಂತ ಅಂಶವಾಗಿದ್ದು ಅದು ಇತರ ಅಂಶಗಳ ಮೇಲೆ ಚೆಲ್ಲುವುದಿಲ್ಲ ಅದು ಪಲ್ಸ್ ಆಧಾರಿತ ಕಾರ್ಯದಂತೆ ಆದ್ದರಿಂದ ಇದು ಸ್ವಯಂಚಾಲಿತವಾಗಿ ನೀವು ನನಗೆ ಸರಿಯಾದದನ್ನು ನೀಡಿ ಈ Ne ಪದಗಳಲ್ಲಿ ನಿಮಗೆ ಬೇಕಾದ ಯಾವುದೇ x ಅನ್ನು ನೀಡಿ ಕೇವಲ ಒಂದು ಅಭಿವ್ಯಕ್ತಿ ಮಾತ್ರ ಆಸಕ್ತಿಯ ವಿಭಾಗದಲ್ಲಿ ಶೂನ್ಯವಲ್ಲದದ್ದಾಗಿರುತ್ತದೆ ಮತ್ತು ಅದು ನನಗೆ ಬೇಕಾದ ಪದವಾಗಿದೆ ಮೊದಲ ಆದೇಶದ ಆಧಾರಿತ ಕಾರ್ಯವನ್ನು ನಿಮಗೆ ತಿಳಿದಿರುವಂತಹ ಕೆಲವು ಸರಳ ವಿಷಯಕ್ಕಾಗಿ ನಾವು ಇದನ್ನು ಮಾಡುತ್ತಿರುವಾಗ ಅದು ನಿಜವಾಗಿಯೂ ಸರಿಹೊಂದುವುದಿಲ್ಲ ಆದರೆ ನಾನು ಮೊದಲೇ ಹೇಳಿದಂತೆ ನಾವು ಉನ್ನತ ಕ್ರಮಾಂಕದ ಆಕಾರ ಕಾರ್ಯಗಳನ್ನು ಹೊಂದಬಹುದು ಅಲ್ಲಿ ನಿಮಗೆ ಅಗತ್ಯವಿರುವ ಒಂದು ವಿಭಾಗಕ್ಕೆ 2 ನೋಡ್ಗಳು 3 ನೋಡ್ಗಳು 4 ನೋಡ್ಗಳು ಎಂದು ಹೇಳೋಣ ಇಲ್ಲಿ ಮೊದಲ ಅಭಿವ್ಯಕ್ತಿ ಆಯಾಸಕರ ವಾಗಿರುತ್ತದೆ ಸಂಕಲನವು ಪ್ರತಿ ಅಂಶದ ಮೇಲೆ ಮುಗಿದಿದೆ ಈಗ ಪ್ರತಿಯೊಂದು ಅಂಶದ ಒಳಗೆ ನಾನು ಇಲ್ಲಿ ಹೊಂದಿರುವ ಈ ಸಂಖ್ಯೆ 2 ಇದು ಆಧಾರ ಕಾರ್ಯದಲ್ಲಿ ನಾನು ಎಷ್ಟು ನಿಖರತೆಯನ್ನು ಬಯಸುತ್ತೇನೆ ಎಂಬುದರ ಮೇಲೆ ಬದಲಾಗಬಹುದು ಆದರೆ ಇದು ಹೆಚ್ಚು ಅನುಷ್ಠಾನ ಅಥವಾ ಕೋಡಿಂಗ್ ಸಮಸ್ಯೆಯಾಗಿದ್ದು ಅದರಲ್ಲಿ ನಿಮಗೆ ಹೆಚ್ಚು ಸಾಂದ್ರತೆಯನ್ನು ನೀಡುತ್ತದೆ ಅದು ಸ್ಪಷ್ಟವಾಗಿಲ್ಲದಿದ್ದರೆ ನೀವು ಇದೀಗ ಅದನ್ನು ಬಿಡಬಹುದು ಆದ್ದರಿಂದ ಇದು ಹೋದಷ್ಟು ದೂರವಿದೆ ಈ ಅಭಿವ್ಯಕ್ತಿ ನಾನು ಇಲ್ಲಿ ಮತ್ತೊಂದು ವಿಭಾಗವನ್ನು ಹೊಂದಿದ್ದೇನೆ ಎಂದು ನೀವು ನೋಡಬಹುದು ಅದು ಸ್ವಯಂಚಾಲಿತವಾಗಿ ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳುತ್ತದೆ ಈಗ ನಾವು ಇದನ್ನು ಮಾಡಿದ್ದೇವೆ ಮುಂದಿನದು ಏನು ಎಂದು ನೋಡೋಣ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಮತ್ತು ದುರ್ಬಲ ಸ್ವರೂಪಕ್ಕೆ ತುಂಬೋಣ ಈ ಸಮೀಕರಣವು ಇಲ್ಲಿ ಹಿಂದಿನ ಸಮೀಕರಣವನ್ನು ಇಲ್ಲಿ ಹೊಂದಿದೆ U ಸಾಮಾನ್ಯವಾಗಿ ಈ U ವಾಗಿತ್ತು ಈಗ ನಾನು ಏನು ಮಾಡಲಿದ್ದೇನೆ ಈಗ ನಾನು ಈ ರೀತಿಯ U ಅನ್ನು ಪಡೆದುಕೊಂಡಿದ್ದೇನೆ ನಾನು ಪಡೆದದ್ದನ್ನು ಈ ಸಮೀಕರಣದಲ್ಲಿ ಬದಲಾಗಿ ಸೇರಿಸಿದ್ದೇನೆ ಆದ್ದರಿಂದ ನಾವು ಅದನ್ನು ಮಾಡೋಣ ಆದ್ದರಿಂದ ಸಮೀಕರಣಗಳ ವ್ಯವಸ್ಥೆಯನ್ನು ರಚಿಸಲು ನಾನು ಏನು ಬರೆಯಬಲ್ಲೆ ಆದ್ದರಿಂದ ಮೊದಲನೆಯದು ಇದು ಗ್ಯಾಲೆರ್ಕಿನ್ನ Galerkin's ವಿಧಾನವಾಗಿದೆ ಆಕಾರ ಕಾರ್ಯಗಳು ಮತ್ತು ಪರೀಕ್ಷಾ ಕಾರ್ಯಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನಾನು Wm ಅನ್ನು N ie ನಂತೆ ಆರಿಸಬೇಕು ಆದ್ದರಿಂದ ಪರೀಕ್ಷಾ ಕಾರ್ಯವು ಸಂಪೂರ್ಣವಾಗಿ ತಿಳಿದಿದೆ ಅಥವಾ ಅದರೊಳಗೆ ಕೆಲವು ಗೊತ್ತಿಲ್ಲದಿರುವುದನ್ನು ಹೊಂದಿದೆಯೆ ಎಂದು ನೆನಪಿಡಿ ನೀವು ಈ ಸಮೀಕರಣಕ್ಕೆ ಹಿಂತಿರುಗಿದರೆ ಈ ದೊಡ್ಡ ಸಮೀಕರಣ ದಲ್ಲಿ ಗೊತ್ತಿಲ್ಲದಿರುವುದನ್ನು ಹುಡುಕುವ ವಂದು ಹೆಜ್ಜೆ ಯಾವ ಪದ ಗೊತ್ತಿಲ್ಲದಿರುವುದು ಈ ಸಮೀಕರಣದಲ್ಲಿ ಗೊತ್ತಿಲ್ಲದಿರುವುದು ಯಾವುದು ಈ ಸಮೀಕರಣದಲ್ಲಿ ಅಜ್ಞಾತ ಯಾವುದು ಇಲ್ಲಿ W p U q f ಎಂಬುವವು ಅಜ್ಞಾತಗಳೇ U ಎಂಬುದು ನಮಗೆ ತಿಳಿದಿಲ್ಲ ಆದರೆ ಉಳಿದವುಗಳನ್ನು ನಾವು ತಿಳಿದು ಕೊಂಡಿದ್ದೇವೆ ಆದ್ದರಿಂದ Wm ಸಹ ತಿಳಿದಿದೆ ನಾನು ಅದನ್ನು ಈಗ ಆಯ್ಕೆ ಮಾಡಲಿದ್ದೇನೆ ಗ್ಯಾಲೆರ್ಕಿನ್ನ ವಿಧಾನ Galerkin's method ಸರಿಯಾಗಿರುವ ಪ್ರತಿಯೊಂದು ಆಧಾರ ಕಾರ್ಯಗಳಿಗೆ ಸಮನಾಗಿರಲು ನಾನು ಅದನ್ನು ಆರಿಸುತ್ತೇನೆ ಆದ್ದರಿಂದ ನಾವು ಈಗ ಇದಕ್ಕೆ ಹಿಂತಿರುಗಿ ನೋಡೋಣ ನಾನು Wm ಅನ್ನು ಈಗ ಆರಿಸಬೇಕು ಆದ್ದರಿಂದ U ನಲ್ಲಿ ಅಜ್ಞಾತವಾದ ಭಾಗವನ್ನು ನೀವು ನೋಡಬಹುದು ಇದು ಸರಿ ಇದೆ ಇದು ನಮಗೆ ತಿಳಿದಿಲ್ಲ ಗೊತ್ತಿಲ್ಲದ ನೋಡ್ ಸ್ಥಳಗಳನ್ನು ಗುರುತಿಸಲು ಅವುಗಳನ್ನು ನಾನು ತಿಳಿದಿರುವ ನೋಡ್ ಸ್ಥಳಗಳಾಗಿ ಡೊಮೇನ್ ಅನ್ನು ವಿಭಜಿಸಿದ್ದೇನೆ ಆದ್ದರಿಂದ Wm ಏನಾಗಿರಬೇಕು ಆದ್ದರಿಂದ ಇಲ್ಲಿರುವ ಪ್ರಶ್ನೆ Wmದಲ್ಲಿ Ui ಇದೆಯೇ ಆದ್ದರಿಂದ ನಾವು ಈ ಸಮೀಕರಣ ವನ್ನು ಹಿಂತಿರುಗಿ ನೋಡೋಣ ಆದ್ದರಿಂದ ನಿಮ್ಮ ಅಪರಿಚಿತತೆಯನ್ನು ನೀವು ಇಲ್ಲಿ ಬದಲಿಸುತ್ತಿದ್ದೀರಿ ಅದು UieNie ನ್ನು ಹೊಂದಿರುತ್ತದೆ ಇದನ್ನೇ U ಗೆ ಬದಲಿಯಾಗಿ ಮಾಡಲಾಗುತ್ತಿದೆ ಆದ್ದರಿಂದ ಅಜ್ಞಾತವು ಈಗ ಇಲ್ಲಿದೆ Wm ಇಲ್ಲಿ ಕಾಣಿಸಿಕೊಳ್ಳುತ್ತಿದೆ ಮತ್ತು ಇಲ್ಲಿ ನಮಗೆ W ತಿಳಿದಿರಬೇಕು ಅಜ್ಞಾತ ಯಾವುದನ್ನಾದರೂ ಪರೀಕ್ಷಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಆದ್ದರಿಂದ W m ಹೇಗಿರಬೇಕು ಅದು Uie ಹೊಂದಿದ್ದರೆ ನೀವು Uie ಅನ್ನು ಕೇಳುತ್ತಿರುವಾಗ U ie ನಂತರ ಅಂದರೆ ಈ ಸಮೀಕರಣದಲ್ಲಿ U ie ಗೆ ಏನಾಗುತ್ತದೆ ಇದು ಎರಡನೇ ಕ್ರಮವಾಗಿ ಪರಿಣಮಿಸುತ್ತದೆ ನಾನು U ie ವರ್ಗವನ್ನು ಪಡೆಯುತ್ತೇನೆ ಮತ್ತು ನಿಮಗೆ ಆ ರೀತಿಯ ವಿಷಯ ತಿಳಿದಿದೆ ಆದರೆ ಅದನ್ನು ಮಾಡುವುದರಿಂದ ಏನೂ ಸಾಧಿಸಲಾಗುವುದಿಲ್ಲ ಹಾಗಾದರೆ ನಂತರ ಏನು ಉಳಿದಿದೆ W m ನಲ್ಲಿ ನಾವು n1 ಮತ್ತು n2 ಅನ್ನು ಒಟ್ಟಿಗೆ ಹೊಂದಲು ಸಾಧ್ಯವಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ ಆದ್ದರಿಂದ ನಾವು ವಂದೊಂದಾಗಿ ನೊಡೋನ ಆದ್ದರಿಂದ Uie Wm ನಲ್ಲಿ ಇರಬಾರದು ಎಂದು ನೀವು ಒಪ್ಪುತ್ತೀರಾ ಏಕೆಂದರೆ ಅದು 2 ಅಜ್ಣಾತಗಳ ಗೊತ್ತಿಲ್ಲದಿರುವುಗಳ ಉತ್ಪನ್ನವಾಗಿರುತ್ತದೆ ಆದ್ದರಿಂದ Uie ಅಲ್ಲಿ ಇರಬಾರದು ನಂತರ ಉಳಿದಿರುವುದೇನು ಅಜ್ಞಾತ ಕಾರ್ಯ N ie ಅಂದರೆ ನಾನು ಇದನ್ನು Nie ಎಂದು ಆರಿಸಬಹುದೇ ಇದರೊಂದಿಗೆ ಯಾವುದೇ ಪರಿಕಲ್ಪನಾ ಸಮಸ್ಯೆ ಇದೆಯೇ ಆದ್ದರಿಂದ ನೀವು ಈ ಸಮೀಕರಣಕ್ಕೆ ಹಿಂತಿರುಗಿದರೆ ನಾನು ಈ Wm ಅನ್ನು Nie ನಂತೆ ಆರಿಸಿದರೆ ಏನಾದರೂ ಸಮಸ್ಯೆ ಇದೆಯೇ ಈ ಸಮೀಕರಣವು ಅಜ್ಞಾತ Uie ಗಳನ್ನು ಒಳಗೊಂಡಿರುತ್ತದೆ ಅಂದರೆ ವಿವಿಧ ಸ್ಥಳಗಳಲ್ಲಿ ಕಾಣಿಸುತ್ತದೆ ಮತ್ತು ಉಳಿದಂತೆ ಏಕೀಕರಣ ದಿಂದ ಮಾಡಬೇಕಾಗುತ್ತದೆ ಆದ್ದರಿಂದ ಗ್ಯಾಲೆರ್ಕಿನ್ನ Galerkin's ವಿಧಾನದಲ್ಲಿ ಆಕಾರ ಆಧಾರಿತ ಕಾರ್ಯಗಳು ಮತ್ತು ಪರೀಕ್ಷಾ ಕಾರ್ಯಗಳು ಒಂದೇ ಎಂದು ನಾವು ಹೇಳಿರುವ ಈ ಆಯ್ಕೆಯ ಬಗ್ಗೆ ನೀವು ಒಂದು ಪ್ರಮುಖ ವಿಷಯವನ್ನು ಎತ್ತಿದ್ದೀರಿ ಆದರೆ ನಮಗೆ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯವಿದೆ ನಾವು Nie ಅನ್ನು ಆರಿಸುತ್ತೇವೆಯೇ ಅಥವಾ Nie ನ ರೇಖೀಯ ಸಂಯೋಜನೆಗಳನ್ನು ನಾವು ಆರಿಸುತ್ತೇವೆಯೇ ಆದ್ದರಿಂದ ನಾವು ಅದನ್ನು ಕಾಂಕ್ರೀಟ್ 1ಡಿ ಸಮಸ್ಯೆಯನ್ನು ತೆಗೆದುಕೊಂಡಾಗ ಎರಡನ್ನೂ ಮಾಡುವುದು ಸರಿ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಪ್ರಶ್ನೆಯು ಇದನ್ನು ದುರ್ಬಲ ರೂಪಕ್ಕೆ e ಅನ್ನು N ie ಗೆ ನಾನು i ಬಾರಿ ಸಮಯಕ್ಕೆ ಬದಲಿಸಬೇಕಾಗುತ್ತದೆ ಎಂದು ನೀವು ಏನು ಹೇಳುತ್ತಿ ದ್ದೀರಾ ಹೌದು ಸರಿ ಆದ್ದರಿಂದ ಅದನ್ನು ನಿಜವಾಗಿ ಬರೆಯೋಣ ಆದ್ದರಿಂದ ನಾನು ಮಾಡಿದ್ದು U ಬದಲಿಯಾಗಿರುತ್ತದೆ ಮತ್ತು ನಾನು w ಅನ್ನು w ಎಂದು ಇರಿಸಿದ್ದೇನೆ ಆದ್ದರಿಂದ ಇದು ಒಂದು ಸಮೀಕರಣ ಮತ್ತು ಇಲ್ಲಿ ಎಷ್ಟು ಅಸ್ಥಿರಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿಂದ ಇಲ್ಲಿಗೆ ಈ ಇಡೀ ವಿಭಾಗದಲ್ಲಿ ಅನೇಕ Ui ಗಳು ಇರುವುದರಿಂದ U1 U2 U3 U 4 U 5 ಇವೆಲ್ಲವೂ ಈ ಸಮೀಕರಣದಲ್ಲಿ ಕಾಣಿಸಿಕೊಳ್ಳುತ್ತವೆಯೇ ಹೌದು ಈ ಸಮೀಕರಣದಲ್ಲಿ ಅವೆಲ್ಲವೂ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ನಾನು ಬರೆದದ್ದು ಜಾಗತಿಕ ಸಂಖ್ಯೆಗಳು ಮತ್ತು ಇಲ್ಲಿ ಇವುಗಳು ಸ್ಥಳೀಯ ಸಂಖ್ಯೆಗಳು ಆದರೆ ಸ್ಥಳೀಯ ಮತ್ತು ಜಾಗತಿಕ ಮತ್ತು ಜಾಗತಿಕ ಮತ್ತು ಸ್ಥಳೀಯ ನಡುವೆ 1 ರಿಂದ 1 ಒಪ್ಪಂದವಿದೆ ಆದ್ದರಿಂದ ನಾವು ಅದನ್ನು ಎರಡು ಪದಗಳಲ್ಲಿ ಬರೆಯಬಹುದು ಆದ್ದರಿಂದ ಇದು 5 ಅಸ್ಥಿರಗಳಲ್ಲಿ ಒಂದು ಸಮೀಕರಣ ಎಂದು ನೀವು ಒಪ್ಪುತ್ತೀರಾ 5 ಅಸ್ಥಿರಗಳಲ್ಲಿ ಒಂದು ರೇಖೀಯ ಸಮೀಕರಣ ಏಕೆಂದರೆ ಈ ಬ್ರಾಕೆಟ್ನೊಳಗಿನ ಎಲ್ಲವೂ ನಿಮಗೆ ತಿಳಿದಿರುವ f ಅನ್ನು ನಿಮಗೆ ನೀಡಲಾಗಿದೆ q ನಿಮಗೆ ನೀಡಲಾಗಿದೆ p ನಿಮಗೆ ನೀಡಲಾಗುತ್ತದೆ N ie ನೀವು ಆಯ್ಕೆ ಮಾಡುವಿರಿ W m ಅನ್ನು ನೀವು ಆಯ್ಕೆ ಮಾಡುವಿರಿ ಆದ್ದರಿಂದ ಇದು ಸಂಕೀರ್ಣ ಮತ್ತು ಕೊಳಕು ಕುರೂಪ ಆಗಿ ಕಾಣಿಸುತ್ತಿರಬಹುದು ಆದರೆ ಇದರೊಳಗಿನ ವಿಷಯ ನನಗೆ ತಿಳಿದಿದೆ ಆದ್ದರಿಂದ ಈ ಏಕೀಕರಣವನ್ನು ಮಾಡಲು ನಾನು ಕಲಿತ ಮೊದಲ ಟ್ರಿಕ್ ಯಾವುದು ಚತುರ್ಭುಜ ಹೌದಲ್ಲ ಆದ್ದರಿಂದ ಚತುರ್ಭುಜವು ಬಹಳ ಸರಳಗೊಳಿಸುವ ವಿಷಯವಾಗಿದೆ ಏಕೆಂದರೆ ಯಾವುದೇ ವಿವರವಾದ ವಿಶ್ಲೇಷಣಾತ್ಮಕ ಏಕೀಕರಣವನ್ನು ನಾನು ತಿಳಿದುಕೊಳ್ಳಬೇಕಾಗಿಲ್ಲ ನನ್ನ ಚತುರ್ಭುಜ ನಿಯಮದ ಕ್ರಮವನ್ನು ನಾನು ಹೆಚ್ಚಿಸಬಹುದು ಮತ್ತು ಅನಿಯಂತ್ರಿತವಾಗಿ ಉತ್ತಮ ನಿಖರತೆಯನ್ನು ಪಡೆಯಬಹುದು ವಾಸ್ತವವಾಗಿ ಅಲ್ಲಿಗೆ ಹೋಗುವ ನಿಮ್ಮ Ni ರೇಖೀಯ ಬಹುಪದೀಯವಾಗಿದೆ ಆದ್ದರಿಂದ ಅವುಗಳನ್ನು ಸಂಯೋಜಿಸುವುದರಿಂದ ವಾಸ್ತವವಾಗಿ ಕ್ವಾಡ್ರೇಚರ್ ನಿಯಮಗಳೊಂದಿಗೆ p ಮತ್ತು q ಮತ್ತು f ಚೆನ್ನಾಗಿ ವರ್ತಿಸುವವರೆಗೂ ನಿಖರವಾದ ಉತ್ತರಗಳನ್ನು ನೀಡುತ್ತದೆ ಆದ್ದರಿಂದ ಮಾಡಲಾದ ಮತ್ತೊಂದು ಸಾಮಾನ್ಯ ಟ್ರಿಕ್ ಎಂದರೆ ಈ ವಿವೇಚನೆಯನ್ನು ನೀವು ಉತ್ತಮವಾಗಿ ಆಯ್ಕೆ ಮಾಡಿಕೊಳ್ಳುವುದರಿಂದ ನೀವು ಪಲ್ಸ್ ಆಧಾರಿತ ಕಾರ್ಯದ ಪ್ರಕಾರ p q ಮತ್ತು f ಅನ್ನು ಬದಲಿಸಬಹುದು ಆದ್ದರಿಂದ ನೀವು ಪ್ರತಿ ವಿಭಾಗದಲ್ಲೂ ಅವುಗಳು ಸ್ಥಿರವಾಗಿರುತ್ತವೆ ಎಂದು ಉಹಿಸಬಹುದು ನಂತರ ಇವುಗಳು ಸಹ ಸಂಖ್ಯೆಗಳಾಗುತ್ತವೆ ಪ್ರತಿ ವಿಭಾಗಕ್ಕೂ ನಾವು p q ಮತ್ತು f ನ ಮೌಲ್ಯ ಅಥವಾ ಮಧ್ಯದ ಬಿಂದುವನ್ನು ಹಾಕುತ್ತೇವೆ ಆದ್ದರಿಂದ ನಿಮಗೆ ಸಂಯೋಜಿಸಲು ಉಳಿದಿರುವುದು ಬಹುಪದೀಯವಾಗಿದೆ ಕೊನೆಯ ಪದಕ್ಕೆ ಇಲ್ಲಿ ಒಂದು ರೇಖೀಯ ಪದವಾಗಿರುತ್ತದೆ ಇದು ಗುಣಿಸಿದಾಗ ರೇಖೀಯ ಪದವು ಚತುರ್ಭುಜವಾಗುತ್ತದೆ ಆದ್ದರಿಂದ ಮೂಲತಃ ಎಲ್ಲಾ ಬಹುಪದ ಅವುಗಳನ್ನು ಸಂಯೋಜಿಸುವದು ಅಮುಖ್ಯ ವಾಗಿದೆ ಆದ್ದರಿಂದ ಈಗ ಸಹಜವಾಗಿ ಏನು ಉಳಿದಿದೆ ನಾನು 5 ಅಸ್ಥಿರಗಳಲ್ಲಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ ಮತ್ತು ಮುಂದೆ ನಾನು ಏನು ಮಾಡಬೇಕು ನಾನು ಸಾಕಷ್ಟು ಸಮೀಕರಣ ಗಳನ್ನು ಮತ್ತು ಸಾಕಷ್ಟು ಅಸ್ಥಿರಗಳನ್ನು ಹೇಗೆ ಪಡೆಯುತ್ತೇನೆ ಈ Wm ನನ್ನ ಕೈಯಲ್ಲಿದೆ ನಾನು ವಿಭಿನ್ನ ವಿಭಿನ್ನವಾಗಿ w ಹಾಕಬಹುದು ಮತ್ತು ಹೆಚ್ಚು ಹೆಚ್ಚು ಸಮೀಕರಣಗಳನ್ನು ಪಡೆಯಬಹುದು ಪ್ರತಿಯೊಂದು Wm ವಿಭಿನ್ನ ವಿಭಾಗದಲ್ಲಿ ಶೂನ್ಯವಿರುವುದಿಲ್ಲ ಆದ್ದರಿಂದ ನಾನು ವಿಭಿನ್ನ ಸಮೀಕರಣಗಳನ್ನು ಪಡೆಯುತ್ತೇನೆ ಆದರೆ ಎಲ್ಲಾ ಸಮೀಕರಣಗಳು ಈಗ U ನ ಕೆಲವು ಸಂಯೋಜನೆಯನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಆದ್ದರಿಂದ ಆದ್ದರಿಂದ Wm ನ್ನು ವಿವಿಧ M ನ ಮೌಲ್ಯಗಳಿಗೆ ತುಂಬಲಾಗಿದೆ ಸಮೀಕರಣಗಳ ವ್ಯವಸ್ಥೆಯನ್ನು ಪಡೆಯಿರಿ ಈಗ ಇದನ್ನು ನೋಡುವಾಗ ನಾವು ವಿವರವಾದ 1ಡಿ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಸಿಸ್ಟಮ್ ಸಮೇಕರಣಗಳೋದಿಗೆ ಬರುತ್ತೇವೆ ಆದ್ದರಿಂದ ಈ ಕಾರ್ಯವಿಧಾನದ ಯಾವುದೇ ಭಾಗವು ಸ್ಪಷ್ಟವಾಗಿಲ್ಲವೇ ಅದನ್ನು ಈಗ ಸಂಪೂರ್ಣವಾಗಿ ಸ್ಪಷ್ಟಪಡಿಸೋಣ Wm 1 ರಿಂದ 5 ರವರೆಗೆ ಇರುತ್ತದೆ ಅಲ್ಲಿ m ಎಂಬುದು ಕೆಲವು ಅನಿಯಂತ್ರಿತ ವಿಷಯವಾಗಿದೆ m ಅಂಶಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿರಬೇಕಾಗಿಲ್ಲ ಅಥವಾ ನನ್ನ ಪ್ರಕಾರ ಏನೇ ಇರಲಿ ಏಕೆಂದರೆ ಎಷ್ಟು ಅಂಶಗಳಿವೆ ಇಲ್ಲಿ 4 ಅಂಶಗಳಿವೆ ಆದ್ದರಿಂದ m ಅಂಶ ಸಂಖ್ಯೆಯಾಗಿರಬಾರದು m ಎಂಬುದು ಬೇರೆ ಯಾವುದೋ ಆಗಿರುತ್ತದೆ ನಾನು ಸಾಕಷ್ಟು ಅಸ್ಥಿರಗಳಲ್ಲಿ ಸಾಕಷ್ಟು ಸಮೀಕರಣಗಳನ್ನು ಪಡೆಯುತ್ತೇನೆ ಅದು ನನ್ನ ಉದ್ದೇಶವಾಗಿದೆ ಆಗ ನಾನು ಅದನ್ನು ಸರಿಯಾಗಿ ಪರಿಹರಿಸಬಲ್ಲೆ ಅದಕ್ಕಾಗಿಯೇ ನಾನು ಅದನ್ನು ಬರೆದಿದ್ದೇನೆ Wm ಅದು N ie ಆಗಿರಬಹುದು ಅಥವಾ Nie ನ ಕೆಲವು ರೇಖೀಯ ಸಂಯೋಜನೆಯಾಗಿರಬಹುದು ಅಂದರೆ ಸಾಕಷ್ಟು ಸಮೀಕರಣಗಳು ಮತ್ತು ಸಾಕಷ್ಟು ಅಸ್ಥಿರಗಳನ್ನು ಪಡೆಯುವುದು ನನ್ನ ಮೂಲ ಉದ್ದೇಶವಾಗಿದೆ ಆದ್ದರಿಂದ ಈ Wm ಗಳನ್ನು ಹೇಗೆ ಆರಿಸುವುದು ಎಂಬುದನ್ನು ನಾವು ಈ ಕೆಳಗಿನ ಸ್ಲೈಡ್ಗಳಲ್ಲಿ ವಿವರವಾಗಿ ನೋಡುತ್ತೇವೆ ಆದರೆ ಇಲ್ಲಿ ಮೂಲ ಕಲ್ಪನೆಯು ಸಾಕಷ್ಟು ಅಸ್ಥಿರಗಳಲ್ಲಿ ಸಾಕಷ್ಟು ಸಮೀಕರಣಗಳಾಗಿದ್ದರೆ ಅದು ವಸ್ತುನಿಷ್ಠ ಆದ್ದರಿಂದ ನಾವು ಇದೀಗ ಅದನ್ನು ಬದಿಗಿರಿಸುತ್ತೇವೆ ಈಗ ಈ ಸಮೀಕರಣವನ್ನು ನೋಡುವಾಗ ಎಫ್ಇಎಮ್ ನ ಒಂದು ಪ್ರಮುಖ ಗುಣ ಲಕ್ಷಣ ಗಳನ್ನು ನಾವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಾನು ವಿರಳವಾದ ಸಮೀಕರಣಗಳನ್ನು ಏಕೆ ಪಡೆಯುತ್ತೇನೆ ಅದು ಏಕೆ ವಿರಳವಾಗಿದೆ ಎಂದು ನೀವು ನನಗೆ ಹೇಳಬಲ್ಲಿರಾ ಆದ್ದರಿಂದ ಒಂದು ಕಾಂಕ್ರೀಟ್ ಉದಾಹರಣೆಯಾಗಿ W m ಅನ್ನು ತೆಗೆದುಕೊಳ್ಳೋಣ ನಾವು 1 ಸಮೀಕರಣವನ್ನು ನೋಡೋಣ ಎಂದು ಹೇಳೋಣ ಆದ್ದರಿಂದ ನಾವು ಈ ಕಾರ್ಯವಾಗಿ Wm ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಅಂಶ 1 2 3 4 ಆದ್ದರಿಂದ ಈ ಆಕಾರದ ಕಾರ್ಯದ ಸಂಕೇತ ಯಾವುದು N ಅಂಶ ಸಂಖ್ಯೆ 2 ಎಡ ಅಥವಾ ಬಲ ಎಡ ನೋಡ್ನಲ್ಲಿ ಅದು 1 ಆಗಿರುತ್ತದೆ ಆದ್ದರಿಂದ 1 ಹೌದು ಸರಿ ಆದ್ದರಿಂದ ನಾನು Wm N i1e2 ಅನ್ನು ಆಯ್ಕೆ ಮಾಡಲಿದ್ದೇನೆ ಈ ಆಕಾರದ ಕಾರ್ಯದೊಂದಿಗೆ ನಾನು ದುರ್ಬಲ ರೂಪವನ್ನು ಪರೀಕ್ಷಿಸುತ್ತಿದ್ದೇನೆ ಈಗ ನಾನು ಪಡೆಯುವ ಸಮೀಕರಣಗಳ ವ್ಯವಸ್ಥೆಯು ಸ್ಪರ್ಸ್ ವಾಗಿದೆ ಎಂದು ನಾವು ವಾದಿಸಬಹುದೇ ಇದನ್ನು ನಾವು ಹೇಗೆ ಮಾಡಬೇಕು ಎಂದು ನೋಡೋಣ ವಿದ್ಯಾರ್ಥಿ ಎರಡನೇ ಅವಧಿ ಆದ್ದರಿಂದ ಈ ಎರಡನೆಯ ಪದವನ್ನು ನಾನು ನೋಡಿದರೆ ಸುಲಭವಾದ ವಿಷಯದೊಂದಿಗೆ ಪ್ರಾರಂಭಿಸೋಣ ಎರಡನೇ ಪದ W m W m ನ ಡೊಮೇನ್ ಯಾವುದು ಎಲಿಮೆಂಟ್ 2 ಮಾತ್ರ ವೇ ಏಕೆಂದರೆ ನಾನು ಆಯ್ಕೆ ಮಾಡಿದ N ಇದು e2 ಶೂನ್ಯವಲ್ಲ ಆದ್ದರಿಂದ ಈ e ಎಲ್ಲಾ ಅಂಶಗಳ ಮೇಲೆ ಒಟ್ಟುಗೂಡಿಸುತ್ತದೆ ಆದ್ದರಿಂದ ಇದು e 1 3 ಅಥವಾ 4 ಅಂಶಕ್ಕೆ ಹೋದರೆ ಏನಾಗುತ್ತದೆ 0 ಆದ್ದರಿಂದ U 1 U 4 U 5 ಅವು ಇಲ್ಲಿ ಕಾಣಿಸಿಕೊಳ್ಳುತ್ತವೆ ಅವುಗಳು 0 ದಿಂದ ಗುಣಿಸಿದಾಗ ಅವುಗಳು ಗೋಚರಿಸುವುದಿಲ್ಲ ಆದ್ದರಿಂದ ಈ ಸಮೀಕರಣದಲ್ಲಿ ಶೂನ್ಯೇತರವಾಗಲಿರುವ ಏಕೈಕ ಪದಗಳನ್ನು ನೀವು ನೋಡಬಹುದು ಇದರಲ್ಲಿ U ಶೂನ್ಯೇತರವಾಗಿರುತ್ತವೆ ವಿದ್ಯಾರ್ಥಿ e 2 ಕ್ಕೆ ಸಮ e 2 ಗೆ ಸಮನಾಗಿರುವ ಯಾವ e ಯಾವ U ನೀವು ಹೇಳಿದ್ದು ಸರಿ e 2 ಕ್ಕೆ ಸಮಾನವಾಗಿರುತ್ತದೆ e 2 ಕ್ಕೆ ಸಮನಾಗಿರುತ್ತದೆ ಅದರಲ್ಲಿ ಯಾವ U ಇದೆ ವಿದ್ಯಾರ್ಥಿ U 2 ಮತ್ತು U 3 U 2 ಮತ್ತು U 3 ಹೌದು ಅದರಿಂದ ಗುಣಿಸಲಾಗುವುದಿಲ್ಲ ವಿದ್ಯಾರ್ಥಿ U ಆದ್ದರಿಂದ ಅದನ್ನು ಒಳಪಡಿಸಲಾಗುತ್ತದೆ ನಾನು ಇಲ್ಲಿ ಒಂದು ಪದವನ್ನು ಕಳೆದುಕೊಂಡಿದ್ದೇನೆ ಎಂದು ನಾನು ಭಾವಿಸಿದ್ದೇನೆಯೇ ಕೊನೆಯ ಪದವು U ಹೊಂದಿಲ್ಲ ಹೌದು ಕೊನೆಯ ಪದವು U ಹೊಂದಿಲ್ಲ ವಿದ್ಯಾರ್ಥಿ ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ವಾಸ್ತವವಾಗಿ ಹೌದು ಸ್ಕ್ವೇರ್ ಬ್ರಾಕೆಟ್ ಅನ್ನು ಒಳಗೊಂಡಿರಬಾರದು ವಿದ್ಯಾರ್ಥಿ ಎರಡನೇ ಪದ ಕೊನೆಯ ಪದ ವಿದ್ಯಾರ್ಥಿ ಕೊನೆಯ ನೀವು ಹೇಳುತ್ತಿರುವುದು ನಾನು ತಪ್ಪು ಮಾಡಿದ್ದೇನೆ ಎಂದು ಅದನ್ನು ಪರೀಕ್ಷಿಸಲು ಅವಕಾಶ ಮಾಡಿಕೊಡಿ ಹೌದು ನೀವು ಸರಿ ಹೇಳುತ್ತಿರುವಿರಿ ಆದ್ದರಿಂದ ನೀವು ಹೇಳುತ್ತಿರುವ ಈ ಪದವು ಈ ರೀತಿ ಇರಬೇಕು ಮತ್ತು ಆದ್ದರಿಂದ ಇದು x ವಾಗಿರುತ್ತದೆ ಪ್ರತಿ ವಿಭಾಗದ ಅಂತಿಮ ಬಿಂದುಗಳು ವಾಗಿರುತ್ತವೆ ಆದ್ದರಿಂದ ಅವು ವಾಸ್ತವವಾಗಿ ಈ ಅಂತಿಮ ಬಿಂದುಗಳು ರದ್ದಾಗುತ್ತವೆ ವಿದ್ಯಾರ್ಥಿ ಸಂಪೂರ್ಣ ಡೊಮೇನ್ ಏಕೀಕರಣವು ಇಡೀ ಡೊಮೇನ್ ಆಗಿದೆ ವಿದ್ಯಾರ್ಥಿ ಸರಿ ಎಂಡ್ಪಾಯಿಂಟ್ ಪದ ಇದನ್ನು ವಾಸ್ತವವಾಗಿ ಸಂಕಲನದಲ್ಲಿ ಸೇರಿಸಲಾಗಿದೆ I ಸಂಕಲನವು ಈ ಅಂತಿಮ ಬಿಂದುಗಳಂತೆ ಗೋಚರಿಸುತ್ತಿರುವುದು ಭಾಗಗಳಿಂದ ಏಕೀಕರಣವಾಗಿದೆ ಆದ್ದರಿಂದ ಹೇಗಾದರೂ ಈ ಪದವು ನಮ್ಮನ್ನು ಕಾಡುವುದಿಲ್ಲ ಏಕೆಂದರೆ W ಅದರಲ್ಲಿ ಯಾವುದೇ ರೀತಿಯಲ್ಲೂ ಸರಿಯಾಗಿ U ಗಳನ್ನು ಒಳಗೊಂಡಿರುವುದಿಲ್ಲ ಆದ್ದರಿಂದ ಈ ಸಮೀಕರಣದಲ್ಲಿ ಬರುವ U ಗಳು U2 ಮತ್ತು U3 ಮಾತ್ರ ಆಗಲಿವೆ ಆದ್ದರಿಂದ ಈ ಒಂದು ಸಮೀಕರಣದಲ್ಲಿ ನಾನು ಎಲ್ಲಾ 5 ಅನ್ನು ಪಡೆಯಲಿಲ್ಲ ಎಂದು ನೀವು ನೋಡುತ್ತೀರಿ ಆದರೆ ನಮ್ಮ ಅವಿಭಾಜ್ಯ ಸಮೀಕರಣಗಳಲ್ಲಿ ನೆನಪಿಡಿ ನಾನು ಯಾವುದಾದರು ಪುಲ್ಸ್ ಆಧಾರಿತ ಕಾರ್ಯವನ್ನು ತೆಗೆದುಕೊಂಡಾಗ ನನಗೆ ದಟ್ಟವಾದ ಸಮೀಕರಣಗಳು ದೊರೆತಿವೆ ನಾನು n ಅಸ್ಥಿರಗಳಲ್ಲಿ n ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಮತ್ತು ಪ್ರತಿ ಸಮೀಕರಣವು ಎಲ್ಲಾ ಅಸ್ಥಿರಗಳನ್ನು ಹೊಂದಿದೆ ಆದ್ದರಿಂದ ಇದು ಸಮೀಕರಣಗಳ ದಟ್ಟವಾದ ವ್ಯವಸ್ಥೆಯಾಗಿತ್ತು ಆಧಾರ ಮತ್ತು ಪರೀಕ್ಷಾ ಕಾರ್ಯಗಳು ಎರಡೂ ಉಪ ಡೊಮೇನ್ ಆಗಿದ್ದು ಅದು ಮೊದಲನೆಯದು ಎಂದು ನೀವು ಉಳಿಸುವದನ್ನು ಇಲ್ಲಿ ನೋಡಬಹುದು ಎರಡನೆಯ ವಿಷಯವೆಂದರೆ ಯಾವುದೇ ಗ್ರೀನ್ನ ಕಾರ್ಯವಿಲ್ಲ ಅದು ಶೂನ್ಯವಲ್ಲದ ಒಟ್ಟಾರೆ ವಿಭಾಗಗಳು ಅದಕ್ಕಾಗಿಯೇ ನಾನು ಇಲ್ಲಿ ಎಲ್ಲಾ ಶೂನ್ಯೇತರ ಪದಗಳನ್ನು ಪಡೆದುಕೊಂಡಿದ್ದೇನೆಂದರೆ 1 ವಿಭಾಗವನ್ನು ಮತ್ತೊಂದು ವಿಭಾಗಕ್ಕೆ ಸಂಪರ್ಕಿಸುವ ಯಾವುದೇ ರೀತಿಯ ಜಾಗತಿಕ ರೀತಿಯ ಕಾರ್ಯಗಳಿಲ್ಲ ಆದ್ದರಿಂದ ಹಂಚಿದ ಅಂಚುಗಳು ಅಥವಾ ಹಂಚಿದ ನೋಡ್ಗಳು ಇದ್ದಲ್ಲಿ ಮಾತ್ರ ಯಾವುದೇ ಜೋಡಣೆ ಇರುತ್ತದೆ ಆದ್ದರಿಂದ ಇದು ನಮಗೆ ಒಂದು ನೀಡುತ್ತದೆ ಆದ್ದರಿಂದ ನಾವು ಈ ವಾದವನ್ನು ವಿಸ್ತರಿಸಬಹುದು Wm ಅನ್ನು ವಿಭಿನ್ನ ವಿಭಿನ್ನ ಪದಗಳಾಗಿ ಆಯ್ಕೆ ಮಾಡಿ ಪ್ರತಿ ಸಮೀಕರಣವು ಒಟ್ಟು ಅಸ್ಥಿರಗಳ ಉಪವಿಭಾಗವನ್ನು ಮಾತ್ರ ಹೊಂದಿರುತ್ತದೆ ಆದ್ದರಿಂದ ಸಮೀಕರಣಗಳ ಒಟ್ಟಾರೆ ವಿರಳ ವ್ಯವಸ್ಥೆಯನ್ನು ನೀವು ಹೀಗೆ ಪಡೆಯುತ್ತೀರಿ